ಪರಸ್ಪರ ಪ್ರಮೇಯ ಕಂಡಕ್ಟರ್ ಗಳಿಗೆ II ಒಂದು ಉದಾಹರಣೆ ನಾವು ಹಿಂದಿನ ಉಪನ್ಯಾಸದಲ್ಲಿ ಪರಸ್ಪರ ಪ್ರಮೇಯದ ಬಗ್ಗೆ ಮಾತನಾಡಿದ್ದೇವೆ ಮತ್ತು ಪರಸ್ಪರ ಪ್ರಮೇಯವನ್ನು ಬಳಸಿಕೊಂಡು ಒಂದು ಉದಾಹರಣೆಯನ್ನು ಪರಿಹರಿಸಿದ್ದೇವೆ ನಾನು ಪರಸ್ಪರ ಪ್ರಮೇಯದೊಂದಿಗೆ ವ್ಯವಹರಿಸುವ ಪರಿಸ್ಥಿತಿ ಅಲ್ಲಿ ನಾನು ಒಂದು ಸಂದರ್ಭದಲ್ಲಿ ಉತ್ತರವನ್ನು ತಿಳಿದಿದ್ದೇನೆ ಮತ್ತು ಇತರ ಚಾರ್ಜ್ ವಿತರಣೆಯಲ್ಲಿ ಉತ್ತರವನ್ನು ತಿಳಿಯಲು ಬಯಸುತ್ತೇನೆ ಪ್ರಮೇಯವು ವಾಹಕಗಳ ಒಂದೇ ಜ್ಯಾಮಿತಿಯನ್ನು ಗಮನಿಸಿದರೆ ಚಾರ್ಜ್ ವಿತರಣೆ ರೋ 1 ಇದು ಪೊಟೆನ್ಶಿಯಲ್ V 1 d v ಪ್ಲಸ್ ಮೇಲ್ಮೈ ಪದ V 1 ಮೇಲ್ಮೈಗೆ ಕಾರಣವಾಗುತ್ತದೆ ಸಿಗ್ಮಾ 1 d s ಇಂಟಿಗ್ರೇಷನ್ V 2 ರೋ 1 r d V ಪ್ಲಸ್ V 2 ಮೇಲ್ಮೈ ಸಿಗ್ಮಾ 1 d s ∫V1 ρ2 ⃗r dV ∫ V1surfaceσ 1 dS∫ V2 ρ1⃗r dV ∫V2surfaceσ 1 dS ಆದ್ದರಿಂದ ಇದು ಚಾರ್ಜ್ ವಿತರಣೆ ಅಥವಾ ಪೊಟೆನ್ಶಿಯಲ್ ಒಂದು ಸನ್ನಿವೇಶವನ್ನು ಇನ್ನೊಂದಕ್ಕೆ ಸಂಬಂಧಿಸಿದೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಪರಿಹರಿಸಿದ ಉದಾಹರಣೆಯನ್ನು ವಾಹಕ ಗೋಳವಾಗಿ ತೆಗೆದುಕೊಂಡು ಅದರಿಂದ d ದೂರದಲ್ಲಿ ಚಾರ್ಜ್ Q ಅನ್ನು ಕೇಂದ್ರವಾಗಿರಿಸಲಾಗಿದೆ ಈ ಉಪನ್ಯಾಸದಲ್ಲಿ ನಾನು ಅದರ ಬಗ್ಗೆ ಮಾತನಾಡಿದ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇನೆ ನಾನು ವಾಹಕ ಮೇಲ್ಮೈಯನ್ನು ತೆಗೆದುಕೊಂಡರೆ ಅನಂತ ದೊಡ್ಡ ವಾಹಕ ಮೇಲ್ಮೈ ಅದನ್ನು ನೆಲಕ್ಕೆ ಇಳಿಸಿ ಮತ್ತು ಅದರ ಮುಂದೆ ಚಾರ್ಜ್ Q ಅನ್ನು ಇರಿಸಿ ಇಮೇಜ್ ವಿಧಾನವನ್ನು ಬಳಸಿಕೊಂಡು ನಾವು ಇದನ್ನು ಮೊದಲೇ ಪರಿಹರಿಸಿದ್ದೇವೆ ಮತ್ತು ಮೇಲ್ಮೈಯಲ್ಲಿ ಪ್ರಚೋದಿತ ಚಾರ್ಜ್ ನಿಖರವಾಗಿ ಮೈನಸ್ Q ಆಗುತ್ತದೆ ಮತ್ತು ಚಾರ್ಜ್ ಮೈನಸ್ Q ಅನ್ನು ಹಿಂಭಾಗದಲ್ಲಿ ಇರಿಸುವ ಮೂಲಕ ಸಮಸ್ಯೆಯನ್ನು ಪರಿಹರಿಸಬಹುದು ಆದ್ದರಿಂದ ವಾಹಕದ ಮೇಲಿನ ಪೊಟೆನ್ಶಿಯಲ್ 0 ಆಗುತ್ತದೆ ಈಗ ನಾವು ಪ್ರಶ್ನೆಯನ್ನು ಕೇಳುತ್ತೇವೆ ಸಮಸ್ಯೆಯನ್ನು ವಿವರಿಸುತ್ತೇವೆ ಮತ್ತು ಹೇಳುತ್ತೇನೆ ನಾನು ಇನ್ನೊಂದು ವಾಹಕ ಮೇಲ್ಮೈಯನ್ನು ಅದರ ಮುಂದೆ ಅನಂತವಾಗಿ ದೊಡ್ಡದಾಗಿಸಿದರೆ ಅದು ಮೈನಸ್ Q ಅನ್ನು ಸಹ ಪ್ರೇರೇಪಿಸುತ್ತದೆ ಮತ್ತು ಇದು ಕೂಡ ಆಧಾರವಾಗಿದೆ ಅಥವಾ ಬೇರೆ ಏನಾದರೂ ಇದೆ ಸಮಸ್ಯೆ ಸ್ವಲ್ಪ ಕಷ್ಟ ಏಕೆಂದರೆ ನಾನು ಮತ್ತೆ ಪರಿಸ್ಥಿತಿ ಮಾಡಿದರೆ ಈಗ ಏನಾಗುತ್ತದೆ ಇದನ್ನು ನೋಡೋಣ ನನಗೆ ಈ ಕಂಡಕ್ಟರ್ ಇದೆ ನನಗೆ ಇಲ್ಲಿ ಚಾರ್ಜ್ ಇದೆ ಪ್ರಶ್ನೆ ನಾನು ಈ ವಾಹಕ ಫಲಕವನ್ನು ಮತ್ತೆ ಇಲ್ಲಿ ಹೊಂದಿದ್ದೇನೆ ಈ ಚಾರ್ಜ್ ಹಿಂಭಾಗದಲ್ಲಿ ಮೈನಸ್ Q ಮತ್ತು ಇಲ್ಲಿ ಮೈನಸ್ Q ಅನ್ನು ರೂಪಿಸುತ್ತದೆ ಈ ಮೈನಸ್ Q ಮತ್ತೆ ಇಮೇಜ್ ಜೊತೆಗೆ Q ಪ್ಲಸ್ Q ಮತ್ತು ಹೀಗೆ ರೂಪುಗೊಳ್ಳುತ್ತದೆ ಆದ್ದರಿಂದ ಇದು ಅಂತ್ಯಗೊಳ್ಳದ ಸರಣಿಯಾಗುತ್ತದೆ ಎರಡು ಮೇಲ್ಮೈಗಳಲ್ಲಿ ಚಾರ್ಜ್ ಅನ್ನು ಪ್ರಚೋದಿಸಲು ನಾನು ಅದನ್ನು ಒಟ್ಟುಗೂಡಿಸಲು ಅಥವಾ ಚಿತ್ರಗಳ ವಿಧಾನವನ್ನು ಬಳಸಲು ಸಾಧ್ಯವಿಲ್ಲ ಮತ್ತು ಇಲ್ಲಿಯೇ ವಿಧಾನ ಪರಸ್ಪರ ಪ್ರಮೇಯವು ತುಂಬಾ ಸೂಕ್ತವಾಗಿ ಬರುತ್ತದೆ ಆದ್ದರಿಂದ ನಾವು ಎರಡು ಸನ್ನಿವೇಶಗಳನ್ನು ರಚಿಸುತ್ತೇವೆ ಒಂದು ನಿಜವಾದ ಪರಿಸ್ಥಿತಿ ಒಂದು ನಾನು ಉತ್ತರವನ್ನು ಪಡೆಯಲು ಬಯಸುತ್ತೇನೆ ಮತ್ತು ಇನ್ನೊಂದು ಅಲ್ಲಿ ನನಗೆ ಉತ್ತರ ತಿಳಿದಿದೆ ಆದ್ದರಿಂದ ಈ ವಾಹಕ ಮೇಲ್ಮೈಯನ್ನು ನಾವು ತೆಗೆದುಕೊಳ್ಳೋಣ ಅದು ಮೇಲ್ಮೈ ಎರಡನ್ನು ನಡೆಸುವ ನೆಲವನ್ನು ಹೊಂದಿದೆ ಅದು ಸಹ ನೆಲಕ್ಕುರುಳಿದೆ ಎರಡು ಫಲಕಗಳ ನಡುವಿನ ಅಂತರವನ್ನು d ಎಂದು ತೆಗೆದುಕೊಳ್ಳಿ ಮತ್ತು ನಾವು ದೂರವನ್ನು ತೆಗೆದುಕೊಳ್ಳೋಣ ಚಾರ್ಜ್ ಎಡ ಫಲಕವನ್ನು x 0 ಎಂದು ಹೇಳಲು ಅವಕಾಶ ಮಾಡಿಕೊಡುವ ಫಲಕಗಳಲ್ಲಿ ಒಂದಾಗಿದೆ ಮತ್ತು ಇದು ಚಾರ್ಜ್ Q ಮತ್ತು ನಾನು ತಿಳಿಯಲು ಬಯಸುತ್ತೇನೆ ಎರಡು ಪ್ಲೇಟ್ಗಳಲ್ಲಿ ಪ್ರಚೋದಿತ ಚಾರ್ಜ್ ಗಳು ಯಾವುವು ಎರಡನೆಯ ಸನ್ನಿವೇಶವನ್ನು ತೆಗೆದುಕೊಳ್ಳೋಣ ಆ ಪರಿಸ್ಥಿತಿಯಲ್ಲಿ ಉತ್ತರವು ಹೀಗಿರುತ್ತದೆ ಎಂದು ನನಗೆ ತಿಳಿದಿದೆ ನಾನು ಒಂದು ಪ್ಲೇಟ್ ಅನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಅದನ್ನು ನೆಲಕ್ಕೆ ಇಳಿಸಬೇಕು ಮತ್ತು ಇತರ ಪ್ಲೇಟ್ ಗೆ ಪೊಟೆನ್ಶಿಯಲ್ V ಅನ್ನು ನೀಡುತ್ತೇನೆ ನಾನು ಇತರ ಪ್ಲೇಟ್ ಗೆ ಪೊಟೆನ್ಶಿಯಲ್ V ಅನ್ನು ನೀಡಿದರೆ 0 ಮತ್ತು ಕ್ಷೇತ್ರದಲ್ಲಿ ಇಳಿದಿದ್ದರೆ ಈ ಸಂದರ್ಭದಲ್ಲಿ ನನಗೆ ತಿಳಿದಿದೆ ಏಕರೂಪ ಆದ್ದರಿಂದ ಮೇಲ್ಮೈಯಿಂದ x ದೂರದಲ್ಲಿ x ನಲ್ಲಿನ ಪೊಟೆನ್ಶಿಯಲ್ d ಮೈನಸ್ x ಪಟ್ಟು V ಆಗಿರುತ್ತದೆ ನೀವು 1 x 0 ಎಂದು ನೋಡಬಹುದು ಇದು V ಗೆ ಹೋಗುತ್ತದೆ x d ಗೆ ಸಮನಾದಾಗ ಇದು 0 ಗೆ ಹೋಗುತ್ತದೆ ಮತ್ತು ಅದರ ನಡುವೆ ರೇಖೀಯವಾಗಿ ಬದಲಾಗುತ್ತದೆ ಇದು ನನ್ನ ತಿಳಿದಿರುವ ಪರಿಸ್ಥಿತಿ V 2 x ರೋ 2 x ಬಗ್ಗೆ ಏನು ರೋ 2 0 ಆಗಿದೆ ಸಿಗ್ಮಾ 2 ಬಗ್ಗೆ ಏನು ಕೆಲವು ಸಿಗ್ಮಾ 2 ಇದೆ ಅಂದರೆ ಇಲ್ಲಿ ಕೆಲವು ಸಕಾರಾತ್ಮಕ ಸಿಗ್ಮಾ 2 ಇದೆ ಋಣಾತ್ಮಕ ಸಿಗ್ಮಾ 2 ಇಲ್ಲಿದೆ ಅಂದರೆ ಈ ಪರಿಸ್ಥಿತಿಯಲ್ಲಿ ಸಿಗ್ಮಾ 2 ಎಪ್ಸಿಲಾನ್ 0 ಬಾರಿ ಕ್ಷೇತ್ರಕ್ಕೆ ಸಮನಾಗಿರುತ್ತದೆ ಇದು ಎಪ್ಸಿಲಾನ್ 0 V d ಇಂದ ಭಾಗಿಸಲ್ಪಡುತ್ತದೆ ನಿಮ್ಮ 12 ನೇ ತರಗತಿಯಲ್ಲಿ ನೀವು ಪರಿಹರಿಸಿದ ಕೆಪಾಸಿಟರ್ ಸಮಸ್ಯೆಗಳಿಂದ ಇವೆಲ್ಲವೂ ನಿಮಗೆ ತಿಳಿದಿದೆ ಪರಿಸ್ಥಿತಿ ಒಂದು ನಾನು ಸಿಗ್ಮಾ 1 ಅನ್ನು ತಿಳಿಯಲು ಬಯಸುತ್ತೇನೆ ಇದು ಬೇರೆ ಸಿಗ್ಮಾ ಆಗಿರುತ್ತದೆ ಸಿಗ್ಮಾ 1 ಇನ್ನೊಂದು ಪ್ಲೇಟ್ ನಲ್ಲಿರುತ್ತದೆ ನಾವು ಇದನ್ನು ಸಿಗ್ಮಾ 1 ಪ್ರೈಮ್ ಎಂದು ಕರೆಯೋಣ ಏಕೆಂದರೆ ಎರಡು ಮೇಲ್ಮೈ ಚಾರ್ಜ್ ಗಳು ಒಂದೇ ಆಗಿರಬೇಕಾಗಿಲ್ಲ V 1 x ಏನೋ ಆದರೆ ಮೇಲ್ಮೈಯಲ್ಲಿ V 1 x 0 ಎಂದು ನನಗೆ ಖಚಿತವಾಗಿ ತಿಳಿದಿದೆ ಏಕೆಂದರೆ ಪೊಟೆನ್ಶಿಯಲ್ ಅಥವಾ ಫಲಕಗಳು ನೆಲಕ್ಕುರುಳುತ್ತವೆ ನೀವು x ಮೈನಸ್ x 0 ಡೆಲ್ಟಾ y ಮೈನಸ್ y 0 ಡೆಲ್ಟಾ z ಮೈನಸ್ z 0 ರೋ 1 Q ಡೆಲ್ಟಾ ಕ್ಕೆ ಸಮಾನವಾಗಿರುತ್ತದೆ ಈ ಸ್ಥಾನವು ಅದು ಆಗಿದ್ದರೆ ನಾವು ಸಹ ತೆಗೆದುಕೊಳ್ಳೋಣ ಆದ್ದರಿಂದ ಇದನ್ನು ನಾನು Q ಎಂದು ಬರೆಯಬಹುದು ನಾವು ಇಲ್ಲಿಯೇ ಇರಲು ಮೂಲವನ್ನು ತೆಗೆದುಕೊಳ್ಳೋಣ ಇದರಿಂದ ವಿಷಯಗಳು ಸರಳವಾಗುತ್ತವೆ ಆದ್ದರಿಂದ y 0 z 0 ನಾನು ಇದನ್ನು ಡೆಲ್ಟಾ r ಮೈನಸ್ x 0 x ಸಿಗ್ಮಾ 1 ಅಥವಾ ಸಿಗ್ಮಾ 1 ಪ್ರೈಮ್ ಎಂದು ಬರೆಯಬಹುದು ನಾನು ಆಸಕ್ತಿ ಹೊಂದಿದ್ದೇನೆ ಸಮಸ್ಯೆ ಹೇಳಿಕೆ ಸ್ಪಷ್ಟವಾಗಿದೆಯೇ ಆದ್ದರಿಂದ ನಾವು ಪರಿಸ್ಥಿತಿ ಒಂದನ್ನು ಹೊಂದಿದ್ದೇವೆ ಅದು ನಮ್ಮ ನೈಜ ಪರಿಸ್ಥಿತಿ ಎರಡು ನಾವು ರಚಿಸಿದ್ದೇವೆ ಮತ್ತು ಪರಿಸ್ಥಿತಿ ಎರಡರಲ್ಲಿ ಉತ್ತರಗಳನ್ನು ನಾವು ತಿಳಿದಿದ್ದೇವೆ ಅದನ್ನು ಬಳಸಿಕೊಂಡು ನಾವು ಪರಿಸ್ಥಿತಿಯಲ್ಲಿ ಒಂದನ್ನು ಕಂಡುಕೊಳ್ಳುತ್ತೇವೆ ಆದ್ದರಿಂದ ಇದನ್ನು ಮಾಡಲು ನಾನು ಮತ್ತೆ ಮೇಲ್ಮೈ d s ನಲ್ಲಿ V 1 ರೋ 2 d V ಪ್ಲಸ್ V 1 ಸಿಗ್ಮಾ 2 ಅನ್ನು ಬರೆಯಲಿದ್ದೇನೆ ಮೇಲ್ಮೈ ಸಿಗ್ಮಾ 1 d s V ಮೇಲೆ V 2 ರೋ 1 d v ಪ್ಲಸ್ V 2 ಗೆ ಸಮನಾಗಿರುತ್ತದೆ V 1 ನನಗೆ ಗೊತ್ತಿಲ್ಲ ಆದರೆ ರೋ 2 ಖಂಡಿತವಾಗಿಯೂ 0 ಆಗಿದೆ ಆದ್ದರಿಂದ ಈ ಪದವು ಹೊರಹೋಗುತ್ತದೆ ಮೇಲ್ಮೈಯಲ್ಲಿ V 1 0 ಈ ಪದವು 0 ಮತ್ತು ಆದ್ದರಿಂದ ಈ ಸಂಪೂರ್ಣ ಪದವು ಸಹ ಕೈಬಿಡುತ್ತದೆ ಎಡಗೈ ಬದಿಯಲ್ಲಿ ನಾನು 0 ಅನ್ನು ಪಡೆಯುತ್ತೇನೆ ಇದು V 2 ಆಗಿರಬೇಕು ಇದು V 2 ಗೆ ಸಮನಾಗಿರಬೇಕು V 2 V d ಮೈನಸ್ x ಬೈ d ರೋ 1 ಇದು r ಮೈನಸ್ x 0 x d V ಪ್ಲಸ್ V 2 ಮೇಲ್ಮೈ ಗೆ Q ಡೆಲ್ಟಾ ಆಗಿದೆ ಎಡ ಮೇಲ್ಮೈಯಲ್ಲಿ V 2 V ಸಿಗ್ಮಾ 1 V ಸ್ಥಿರವಾಗಿರುತ್ತದೆ ಸಿಗ್ಮಾ 1 d s ನನಗೆ ಎಡ ಮೇಲ್ಮೈಯಲ್ಲಿ ಬಲ ಮೇಲ್ಮೈ V 0 ನಲ್ಲಿ ಪ್ರಚೋದಿತ ಚಾರ್ಜ್ ನೀಡುತ್ತದೆ ಇದರಿಂದ ಅದು ನನಗೆ 0 ನೀಡುತ್ತದೆ ಆದ್ದರಿಂದ ನಾನು ಎಲ್ಲಾ ಪದಗಳನ್ನು ಬರೆದಿದ್ದೇನೆ ಇದು ಈ ಡೆಲ್ಟಾ ಕಾರ್ಯದ ಪಟ್ಟು Q ಪ್ಲಸ್ V Q 1 ಮತ್ತು x ಅನಿರ್ದಿಷ್ಟವಾಗಿ ನಿಮಗೆ Q 1 ಅನ್ನು ಮೈನಸ್ Q ಗೆ ಸಮನಾಗಿರುತ್ತದೆ d ಗಿಂತ d ಮೈನಸ್ x 0 ಗೆ ಸಮನಾಗಿರುತ್ತದೆ ∫V1 ρ2 dV ∫V1surfaceσ1 dS∫ V2 ρ1 dV ∫ V2surfaceσ 1 dS ಆದ್ದರಿಂದ ನಾನು ಈ ಕೆಪಾಸಿಟರ್ ಅನ್ನು ಮತ್ತೆ ನೋಡಿದರೆ ಈ ಅಂತರವು x 0 ಆಗಿತ್ತು ಮತ್ತು ಇದರ ಮೇಲಿನ ಚಾರ್ಜ್ ಸಾಂದ್ರತೆ ಅಥವಾ Q 1 ಯಾವುದಕ್ಕೂ ಸಮನಾಗಿರುವುದಿಲ್ಲ ಆದರೆ Q ಇತರ ಪ್ಲೇಟ್ ನಿಂದ ದೂರವನ್ನು d ಮೈನಸ್ ಚಿಹ್ನೆಯಿಂದ ಭಾಗಿಸುತ್ತದೆ ಈ ರೀತಿಯಾಗಿ ಬಲಭಾಗದಲ್ಲಿ ನಾನು ಬಲಭಾಗದಲ್ಲಿ ವಿಭಿನ್ನ ಬಣ್ಣವನ್ನು ತೋರಿಸುತ್ತೇನೆ ಎಂದು ನೀವು ಇದೇ ರೀತಿ ತೋರಿಸಬಹುದು ಬಲಭಾಗದಲ್ಲಿ ಚಾರ್ಜ್ ಮತ್ತೆ ಮೈನಸ್ ಚಿಹ್ನೆಯೊಂದಿಗೆ Q ಆಗಿರುತ್ತದೆ x ಅನ್ನು d ನಿಂದ ಭಾಗಿಸಲಾಗಿಲ್ಲ ಆದ್ದರಿಂದ ಇದು ನಿಮಗೆ ಪರಸ್ಪರ ಪ್ರಮೇಯದ ಮತ್ತೊಂದು ಅಪ್ಲಿಕೇಶನ್ ಅನ್ನು ನೀಡುತ್ತದೆ ವಿಭಿನ್ನ ಸಂದರ್ಭಗಳಲ್ಲಿ ಪ್ರಚೋದಿತ ಚಾರ್ಜ್ ಗಳನ್ನು ಕಂಡುಹಿಡಿಯಲು ಹೇಗೆ ಪರಿಣಾಮಕಾರಿಯಾಗಿ ಬಳಸಬಹುದು